ಕೊನೆಯ ತರಗತಿಯಲ್ಲಿ ನಾವು ನೆಟ್ವರ್ಕ್ ಸ್ಥಿರತೆ ಎಂಬ ವಿಷಯದ ಕುರಿತು ಚರ್ಚೆಯನ್ನು ಆರಂಭಿಸಿದೆವು ಮತ್ತು ನಾವು ಇಂದು ನಮ್ಮ ಚರ್ಚೆಯನ್ನು ನೆಟ್ವರ್ಕ್ ಸ್ಥಿರತೆಯ ಬಗ್ಗೆ ಮುಂದುವರಿಸುತ್ತೇವೆ ಮತ್ತು ನೆಟ್ವರ್ಕ್ ಸಂಶ್ಲೇಷಣೆಯ ಬಗ್ಗೆಯೂ ಚರ್ಚಿಸುತ್ತೇವೆ ಕೊನೆಯ ತರಗತಿಯಲ್ಲಿ ನಾವು ನೆಟ್ವರ್ಕ್ ಸ್ಥಿರತೆಯ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಚರ್ಚಿಸಿದ್ದನ್ನು ಅದರ ಉದ್ವೇಗ ಪ್ರತಿಕ್ರಿಯೆ ht ಅನ್ನು ಸಮಯ t→∞ ಎಂದು ಸೀಮಿತಗೊಳಿಸಿದರೆ ಸರ್ಕ್ಯೂಟ್ ಸ್ಥಿರವಾಗಿರುತ್ತದೆ ಅಂದರೆ t→∞ ಸಮಯದಲ್ಲಿ ಉದ್ವೇಗ ಪ್ರತಿಕ್ರಿಯೆಯು ಸೀಮಿತ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ht t→∞ ಎಂದು ಬಂಧಿಸದೆ ಬೆಳೆದರೆ ಅದು ಅಸ್ಥಿರವಾಗಿರುತ್ತದೆ ಗಣಿತದ ಪರಿಭಾಷೆಯಲ್ಲಿ ನಾವು ಅದನ್ನು htfinite ಎಂದು ಬರೆಯಬಹುದು ಎಂದು ನಾವು ಚರ್ಚಿಸಿದ್ದೇವೆ ಈಗ Hs ht ನ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದರೆ ಅದನ್ನು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಡೊಮೇನ್ನಲ್ಲಿ HsNsDs ಗಳಾಗಿ ಪ್ರತಿನಿಧಿಸಬಹುದು ಎಂದು ನಾವು ಚರ್ಚಿಸಿದ್ದೇವೆ ಪ್ರಚೋದನೆಯ ಪ್ರತಿಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವಾದ ht Hs ಸರ್ಕ್ಯೂಟ್ ಸ್ಥಿರವಾಗಿರಲು ಈ ಕೆಳಗಿನ ಅವಶ್ಯಕತೆಗಳನ್ನು ಪೂರೈಸಬೇಕು ಆ ಅವಶ್ಯಕತೆಗಳು ಏನೆಂದರೆ ನಾವು ಚರ್ಚಿಸುವ ಒಂದು ಅವಶ್ಯಕತೆಯೆಂದರೆ Nsನ ಡಿಗ್ರಿಯು Dsನ ಡಿಗ್ರಿಕ್ಕಿಂತ ಕಡಿಮೆಯಿರಬೇಕು ಅಂದರೆ ನ್ಯೂಮರೇಟರ್ ಅಭಿವ್ಯಕ್ತಿಯ ಡಿಗ್ರಿ ಮಟ್ಟವು ಛೇದದಲ್ಲಿನ ಅಭಿವ್ಯಕ್ತಿಯ ಡಿಗ್ರಿ ಮಟ್ಟಕ್ಕಿಂತ ಕಡಿಮೆಯಿರಬೇಕು ಮುಂದಿನ ಅವಶ್ಯಕತೆಯೆಂದರೆ Hs ನ ಎಲ್ಲಾ ಪೋಲ್ಗಳು ನಕಾರಾತ್ಮಕ ನೈಜ ಭಾಗಗಳನ್ನು ಹೊಂದಿರಬೇಕು ಎಲ್ಲಾ ಪೋಲ್ಗಳು ಎಂದರೆ ಛೇದದ ಅಭಿವ್ಯಕ್ತಿಯ ಎಲ್ಲಾ ರೂಟ್ಗಳು ಋಣಾತ್ಮಕ ನೈಜ ಭಾಗವನ್ನು ಹೊಂದಿರಬೇಕು R L C ಅಂಶಗಳು ಮತ್ತು ಸ್ವತಂತ್ರ ಮೂಲಗಳಂತಹ ನಿಷ್ಕ್ರಿಯ ಅಂಶಗಳಿಂದ ಮಾಡಲ್ಪಟ್ಟ ಸರ್ಕ್ಯೂಟ್ಗಳು ಅಸ್ಥಿರವಾಗಿರುವುದಿಲ್ಲ ಎಂದು ನಾವು ಈಗ ಚರ್ಚಿಸಿದ್ದೇವೆ ಏಕೆಂದರೆ ಇವುಗಳು ಅಸ್ಥಿರವಾಗಬಹುದು ಎಂದು ನಾವು ಹೇಳಿದರೆ ಕೆಲವು ಶಾಖೆಯ ಕರೆಂಟ್ಗಳು ಅಥವಾ ವೋಲ್ಟೇಜ್ಗಳು ಇರುತ್ತವೆ ಇದು ಶೂನ್ಯಕ್ಕೆ ಹೊಂದಿಸಲಾದ ಮೂಲಗಳೊಂದಿಗೆ ಅನಿರ್ದಿಷ್ಟವಾಗಿ ಬೆಳೆಯುತ್ತದೆ ನಾವು R L C ಸರ್ಕ್ಯೂಟ್ಗಳನ್ನು ವಿಶ್ಲೇಷಿಸಿದಾಗ ಇದು ಸಾಮಾನ್ಯವಾಗಿ ಅಲ್ಲ ಆದ್ದರಿಂದ ನಿಷ್ಕ್ರಿಯ ಅಂಶಗಳು ಮತ್ತು ಸ್ವತಂತ್ರ ಮೂಲಗಳು ಅಂಶಗಳ ನೆಟ್ವರ್ಕ್ ಅಸ್ಥಿರವಾಗಿರುವುದಿಲ್ಲ ಎಂಬ ನಮ್ಮ ಮಾತನ್ನು ಪರಿಶೀಲಿಸೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಉದಾಹರಣೆಯನ್ನು ನೋಡೋಣ ಅದು ಸರಣಿ R L C ಸರ್ಕ್ಯೂಟ್ ಆಗಿದ್ದರೆ ನಾವು ಅದನ್ನು ಹೇಳಬಹುದು V0Vs1sCRsL1sC1LCs2sRL1LCಸ್ಲೈಡ್ ಟೈಮ್ ನೋಡಿ 335 ಮತ್ತು ನಾವು ಸರಣಿಯ R L C ಸರ್ಕ್ಯೂಟ್ ಕುರಿತು ಚರ್ಚಿಸುವಾಗ s2sRL1LC0 ಆಗಿರುವ ಛೇದದ ಅಭಿವ್ಯಕ್ತಿಯಾಗಿರುವ ಛೇದಕ ಘಟಕವನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಆದ್ದರಿಂದ ಇದು ನಾವು ಹಿಂದೆ ಚರ್ಚಿಸಿದ ವಿಶಿಷ್ಟ ಸಮೀಕರಣವಾಗಿದೆ ಛೇದದ ಅಭಿವ್ಯಕ್ತಿಯ ಪೋಲ್ಗಳು ಛೇದದ ಅಭಿವ್ಯಕ್ತಿಯ ರೂಟ್ಗಳನ್ನು ಹೊಂದಿರುತ್ತದೆ ಎಂದು ನಾವು ಹೇಳಬಹುದು p12 α±2 02 ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ನಾವು αR2L ಮತ್ತು 01LC ಎಂದು ಸ್ಥಾಪಿಸಿದ್ದೇವೆ ಈಗ ನೀವು R L C 0 ಕ್ಕಿಂತ ಹೆಚ್ಚಿರುವುದನ್ನು ನೋಡಿದರೆ ಯಾವಾಗ ಈ ಸ್ಥಿತಿಯಾಗಿದ್ದರೆ 2 ಪೋಲ್ಗಳು ಯಾವಾಗಲೂ ಸಮತಲದ ಎಡ ಅರ್ಧದಲ್ಲಿ ಬರೆಯುತ್ತವೆ ಅಂದರೆ R L ಮತ್ತು C ಘಟಕವನ್ನು ಒಳಗೊಂಡಿರುವ ನೆಟ್ವರ್ಕ್ನಲ್ಲಿ ಅಸ್ಥಿರವಾಗಿರುವುದಿಲ್ಲ ಏಕೆಂದರೆ ಸರ್ಕ್ಯೂಟ್ನ ನಿರ್ದಿಷ್ಟ ವರ್ಗಾವಣೆ ಕಾರ್ಯದಿಂದ ನಾವು ಪಡೆಯುವ ಪೋಲ್ ಯಾವಾಗಲೂ ನಕಾರಾತ್ಮಕ ನೈಜ ಭಾಗವನ್ನು ಹೊಂದಿರುತ್ತದೆ ನಾವು ಚರ್ಚಿಸಿದ ನಿರ್ಣಾಯಕ ಸ್ಥಿತಿಯೆಂದರೆ R 0 ಗೆ ಸಮಾನವಾದಾಗ ಡ್ಯಾಂಪಿಂಗ್ ಗುಣಾಂಕವು 0 ಆಗಿರುತ್ತದೆ ಆ ಸಂದರ್ಭದಲ್ಲಿ ಸರ್ಕ್ಯೂಟ್ ಆಂದೋಲಕವಾಗುತ್ತದೆ ಈಗ ಸಕ್ರಿಯ ಸರ್ಕ್ಯೂಟ್ ಮತ್ತು ನಿಷ್ಕ್ರಿಯ ಸರ್ಕ್ಯೂಟ್ಗಳಂತಹ ಕೆಲವು ಸರ್ಕ್ಯೂಟ್ಗಳಿವೆ ಅದು ಶಕ್ತಿಯನ್ನು ಪೂರೈಸಬಲ್ಲ ನಿಯಂತ್ರಿತ ಮೂಲಗಳನ್ನು ಒಳಗೊಂಡಿರುತ್ತದೆ ಮತ್ತು ಅದಕ್ಕಾಗಿಯೇ ಅವು ಅಸ್ಥಿರವಾಗಬಹುದು ಆಂದೋಲಕವು ಅಂತಹ ಸರ್ಕ್ಯೂಟ್ಗೆ ಮತ್ತೊಂದು ಉದಾಹರಣೆಯಾಗಿದೆ ಇದು ಅಸ್ಥಿರವಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಏಕೆಂದರೆ ಇದು t→∞ ಸಮಯದಲ್ಲಿ ಕೆಲವು ಸ್ಥಿರ ಮೌಲ್ಯಕ್ಕೆ ಸಾಯುವುದಿಲ್ಲ ಆದ್ದರಿಂದ ನೀವು ಆಂದೋಲಕವನ್ನು ವಿನ್ಯಾಸಗೊಳಿಸಿದಾಗ ಆಂದೋಲಕದ ವರ್ಗಾವಣೆ ಕಾರ್ಯವನ್ನು ಹೀಗೆ ನೀಡಬಹುದು HsN s202N s j0 ಈ ವರ್ಗಾವಣೆ ಕಾರ್ಯಗಳ ಪೋಲ್ಗಳು ಕಾಲ್ಪನಿಕ ಅಕ್ಷದಲ್ಲಿ ಇರುವುದನ್ನು ನೀವು ನೋಡುತ್ತೀರಿ ಪೋಲ್ಗಳು j0 ಮತ್ತು j0 ಆದ್ದರಿಂದ ನೀವು ಕಾಲ್ಪನಿಕ ಅಕ್ಷದ ಮೇಲೆ ಪೋಲ್ಗಳನ್ನು ಹೊಂದಿರುವಾಗ ಸರ್ಕ್ಯೂಟ್ ಆಂದೋಲಕವಾಗಿದೆ ಎಂದು ಅರ್ಥ ಈ ಸಂದರ್ಭದಲ್ಲಿ ನೀವು ಪಡೆಯುವ ಔಟ್ಪುಟ್ ಸೈನುಸೈಡಲ್ ಆಗಿದೆ ಆದ್ದರಿಂದ ನೀವು ಈ ರೀತಿಯ ಪರಿಸ್ಥಿತಿಯನ್ನು ಹೊಂದಿರುವಾಗ ಸರ್ಕ್ಯೂಟ್ ಆಸಿಲೇಟರ್ ಆಗಿದೆ ಎಂದು ನೀವು ಹೇಳುತ್ತೀರಿ ಈಗ ನಾವು ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ನೀಡಲಾದ ಸರ್ಕ್ಯೂಟ್ ಸ್ಥಿರವಾಗಿರುವ k ಮೌಲ್ಯವನ್ನು ನಾವು ನಿರ್ಧರಿಸಬೇಕು ಈಗ ಇಲ್ಲಿ ನೀವು ಕೆಪಾಸಿಟರ್ ಆಗಿರುವ ಒಂದು ಶಕ್ತಿಯ ಶೇಖರಣಾ ಘಟಕವನ್ನು ಹೊಂದಿರುವಿರಿ ಎಂದು ನೀವು ನೋಡುತ್ತೀರಿ 1sC ಎಂಬುದು s ಡೊಮೇನ್ನಲ್ಲಿನ ಸಾಮರ್ಥ್ಯದ ಮೌಲ್ಯವಾಗಿದೆ ಮತ್ತು ನಾವು 2 ಪ್ರತಿರೋಧಗಳನ್ನು ಹೊಂದಿದ್ದೇವೆ ಮತ್ತು ಲೂಪ್ನಲ್ಲಿ ಹರಿಯುವ ಕರೆಂಟ್ ಅನ್ನು ಅವಲಂಬಿಸಿರುವ ಒಂದು ಅವಲಂಬಿತ ವೋಲ್ಟೇಜ್ ಮೂಲವನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ಈ ಚಿತ್ರವು ಸ್ಥಿರವಾಗಿರುವ k ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ನಾವು ಮೊದಲು ಮೆಶ್ ವಿಶ್ಲೇಷಣೆಯನ್ನು ಬಳಸಬೇಕು ಮತ್ತು ಈ 2 ಲೂಪ್ಗಳಿಗೆ ಸಮೀಕರಣವನ್ನು ಬರೆಯಬೇಕು ViR1sCI1 I2sC 0 kI1R1sCI2 I1sCಅಥವಾ 0 k1sCI1R1sCI2 ಈಗ ನೀವು ಈ 2 ಸಮೀಕರಣಗಳನ್ನು ಹೊಂದಿದ್ದೀರಿ ನೀವು ಅವುಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಪ್ರತಿನಿಧಿಸಿದರೆ ನೀವು ಹೇಗೆ ಬರೆಯುತ್ತೀರಿ Vi 0 R1sC 1sC k1sC R1sC ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 933 ಆದ್ದರಿಂದ ನೀವು ಮ್ಯಾಟ್ರಿಕ್ಸ್ ಅನ್ನು ಕಂಪೈಲ್ ಮಾಡಿದಾಗ ನೀವು ಈ ಸರ್ಕ್ಯೂಟ್ನ ವಿಶಿಷ್ಟ ಸಮೀಕರಣವನ್ನು ಕಂಡುಹಿಡಿಯಲು ಬಯಸಿದರೆ ವಿಶಿಷ್ಟ ಸಮೀಕರಣವನ್ನು ನಿಯಂತ್ರಿಸಲು ನೀವು ಏನು ಮಾಡಬೇಕು ನಾವು ಈಗ ಸಂಕಲಿಸಿದ ಮ್ಯಾಟ್ರಿಕ್ಸ್ನ ನಿರ್ಣಾಯಕವನ್ನು ನೀವು ಕಂಡುಹಿಡಿಯಬೇಕು ನಿರ್ಣಾಯಕ ಮೌಲ್ಯವು ∆ R1sC2 ksC 1s2C2sR2C 2R k sC ಅದು ವಿಶಿಷ್ಟವಾದ ಸಮೀಕರಣವನ್ನು ಹೊರತುಪಡಿಸಿ ಬೇರೇನೂ ಆಗಿರುವುದಿಲ್ಲ ನಂತರ ನೀವು ಏನನ್ನು ಪಡೆಯುತ್ತೀರಿ ನೀವು ಏಕ ಪೋಲ್ನ ಮೌಲ್ಯವನ್ನು ಪಡೆಯುತ್ತೀರಿ ಏಕೆಂದರೆ ಇಲ್ಲಿ ಇದು ನ್ಯೂಮರೇಟರ್ ಘಟಕವಾಗಿದ್ದು s ನ ಡಿಗ್ರಿ 1 ರಂತೆ ಹೊಂದಿರುತ್ತದೆ ಆದ್ದರಿಂದ ನೀವು ಒಂದೇ ಪೋಲ್ ಅನ್ನು ಹೊಂದಿರುತ್ತೀರಿ ಆದ್ದರಿಂದ ಪೋಲ್ನ ಮೌಲ್ಯ pk 2RR2C ಈಗ ನೀವು ನೋಡಿದರೆ ಪೋಲ್ P ಯ ಈ ಮೌಲ್ಯವು k2R ಆಗಿರುವಾಗ ಪೋಲ್ ಋಣಾತ್ಮಕವಾಗಿರುತ್ತದೆ ಎಂದು ನೀವು ಹೇಳುತ್ತೀರಿ k2R ಇದ್ದಾಗ ಸರ್ಕ್ಯೂಟ್ ಸ್ಥಿರವಾಗಿರುತ್ತದೆ ಇಲ್ಲದಿದ್ದರೆ k2R ಗಾಗಿ ಸರ್ಕ್ಯೂಟ್ ಅಸ್ಥಿರವಾಗಿರುತ್ತದೆ ಎಂದು ನಾವು ಹೇಳಬಹುದು ಇದನ್ನ ನೀವು ಪರಿಶೀಲಿಸಬಹುದು ನಿಮ್ಮ ಸರ್ಕ್ಯೂಟ್ ಸ್ಥಿರವಾಗಿರುವ k ಮೌಲ್ಯವನ್ನು ನೀವು ಕಂಡುಹಿಡಿಯಬಹುದು ಈಗ ನಾವು ನೆಟ್ವರ್ಕ್ ಸಿಂಥೆಸಿಸ್ ಎಂಬ ಇನ್ನೊಂದು ಪರಿಕಲ್ಪನೆಯ ಬಗ್ಗೆ ಮಾತನಾಡೋಣ ಹಾಗಾದರೆ ನೆಟ್ವರ್ಕ್ ಸಿಂಥೆಸಿಸ್ ಎಂದರೇನು ನೆಟ್ವರ್ಕ್ ಸಿಂಥೆಸಿಸ್ ಎನ್ನುವುದು ಒಂದು ನಿರ್ದಿಷ್ಟ ವರ್ಗಾವಣೆ ಕಾರ್ಯಕ್ಕೆ ಸೂಕ್ತವಾದ ನೆಟ್ವರ್ಕ್ ಅನ್ನು ಪಡೆಯುವ ಪ್ರಕ್ರಿಯೆಯಾಗಿದೆ ಈಗ ಈ ನೆಟ್ವರ್ಕ್ ಸಂಶ್ಲೇಷಣೆಯು ನಮ್ಮ ನೆಟ್ವರ್ಕ್ ವಿಶ್ಲೇಷಣೆಗೆ ವಿರುದ್ಧವಾಗಿದೆ ಅಲ್ಲಿ ನಾವು ಸರ್ಕ್ಯೂಟ್ ಪಡೆಯುತ್ತೇವೆ ಮತ್ತು ನಾವು ನೀಡಿದ ಸರ್ಕ್ಯೂಟ್ನ ವರ್ಗಾವಣೆ ಕಾರ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಟೈಮ್ ಡೊಮೇನ್ಗಿಂತ ಎಸ್ ಡೊಮೇನ್ನಲ್ಲಿ ನೆಟ್ವರ್ಕ್ ಸಿಂಥೆಸಿಸ್ ಅನ್ನು ಕೈಗೊಳ್ಳುವುದು ಸುಲಭ ನಾವು ನೆಟ್ವರ್ಕ್ ಸಿಂಥೆಸಿಸ್ ಮತ್ತು ನೆಟ್ವರ್ಕ್ ವಿಶ್ಲೇಷಣೆ ಅನ್ನು ಬೇರ್ಪಡಿಸಿದಾಗ ನೆಟ್ವರ್ಕ್ ವಿಶ್ಲೇಷಣೆಯಲ್ಲಿ ನಾವು ನೀಡಿದ ನೆಟ್ವರ್ಕ್ನ ವರ್ಗಾವಣೆ ಕಾರ್ಯವನ್ನು ಕಂಡುಕೊಳ್ಳುತ್ತೇವೆ ಎಂದು ಹೇಳಬಹುದು ಇದರರ್ಥ ನಾವು ನೀಡಿದ ವರ್ಗಾವಣೆ ಕಾರ್ಯಕ್ಕೆ ಸೂಕ್ತವಾದ ನೆಟ್ವರ್ಕ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೆಟ್ವರ್ಕ್ ಸಿಂಥೆಸಿಸ್ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ನಾವು ಒಂದು ವರ್ಗಾವಣೆ ಕಾರ್ಯವನ್ನು ಪಡೆಯುತ್ತೇವೆ ಮತ್ತು ಅದರಿಂದ ನಾವು ವರ್ಗಾವಣೆ ಕಾರ್ಯವನ್ನು ತೃಪ್ತಿಪಡಿಸುವ ಸೂಕ್ತ ನೆಟ್ವರ್ಕ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗ ನೆಟ್ವರ್ಕ್ ಸಿಂಥೆಸಿಸ್ನಲ್ಲಿ ಹಲವು ವಿಭಿನ್ನ ಉತ್ತರಗಳು ಇರಬಹುದು ಅಥವಾ ಬಹುಶಃ ಯಾವುದೇ ಉತ್ತರಗಳು ಇಲ್ಲದಿರಬಹುದು ಏಕೆಂದರೆ ಅದೇ ವರ್ಗಾವಣೆ ಕಾರ್ಯವನ್ನು ಪ್ರತಿನಿಧಿಸಲು ಅನೇಕ ಸರ್ಕ್ಯೂಟ್ಗಳನ್ನು ಬಳಸಬಹುದು ಕೊಟ್ಟಿರುವ ವರ್ಗಾವಣೆ ಕಾರ್ಯಕ್ಕೆ ನಾವು ಅತ್ಯಂತ ಸೂಕ್ತವಾದ ಉತ್ತರವನ್ನು ಕಂಡುಹಿಡಿಯಬೇಕು ನೆಟ್ವರ್ಕ್ ವಿಶ್ಲೇಷಣೆಯಲ್ಲಿ ವಿಷಯಗಳು ವಿರುದ್ಧವಾಗಿದ್ದರೂ ಒಂದೇ ಉತ್ತರವಿರುತ್ತದೆ ನೆಟ್ವರ್ಕ್ ವಿಶ್ಲೇಷಣೆಗಾಗಿ ನಾವು ಯಾವಾಗಲೂ ಒಂದೇ ವರ್ಗಾವಣೆ ಕಾರ್ಯವನ್ನು ಪಡೆಯುತ್ತೇವೆ ಆದರೆ ನೆಟ್ವರ್ಕ್ ಸಂಶ್ಲೇಷಣೆಯ ಸಂದರ್ಭದಲ್ಲಿ ಒಂದು ವರ್ಗಾವಣೆ ಕಾರ್ಯವು ಬಹು ಸರ್ಕ್ಯೂಟ್ಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗಳ ಸಹಾಯದಿಂದ ನಾವು ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳೋಣ ಏಕೆಂದರೆ ಅದು ಸರ್ಕ್ಯೂಟ್ನ ಸಿಂಥೆಸಿಸ್ ಅಂಶವನ್ನು ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ ಒಂದು ವರ್ಗಾವಣೆ ಕಾರ್ಯವನ್ನು ನೀಡಲಾಗಿದೆ ಎಂದು ನೋಡೋಣ HsV0Vi10s23s10 ಈಗ ಇದು L ಮತ್ತು C ಅನ್ನು ಪ್ರಸ್ತುತಪಡಿಸುವ ಸರ್ಕ್ಯೂಟ್ ಎಂದು ಹೇಳೋಣ ಮತ್ತು C R ಗೆ ಸಮಾನಾಂತರವಾಗಿರುತ್ತದೆ ಮತ್ತು V0Vi ಅನುಪಾತವು ಇನ್ಪುಟ್ ವೋಲ್ಟೇಜ್ನಿಂದ ಭಾಗಿಸಲಾದ ಪ್ರತಿರೋಧ R ನ ವೋಲ್ಟೇಜ್ನಡುವಿನ ಅನುಪಾತವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ನಾವು ಈ ವರ್ಗಾವಣೆ ಕಾರ್ಯವನ್ನು ಪಡೆದುಕೊಂಡಿದ್ದೇವೆ ಮತ್ತು ಇದು ಸರ್ಕ್ಯೂಟ್ ಆಗಿರುತ್ತದೆ ಎಂಬ ಕಲ್ಪನೆಯನ್ನು ನಾವು ಹೊಂದಿದ್ದೇವೆ ನಾವು ಏನು ಮಾಡಬೇಕು ನಾವು ಇಲ್ಲಿ R L ಮತ್ತು C 3 ಅಜ್ಞಾತಗಳನ್ನು ಹೊಂದಿರುವುದರಿಂದ ನಾವು R ಮೌಲ್ಯವನ್ನು ಸರಿಪಡಿಸುತ್ತೇವೆ ನಾವು ಆ ಮೌಲ್ಯವನ್ನು ಏಕೆ ಸರಿಪಡಿಸುತ್ತೇವೆ ನಾವು ಪರಿಹಾರದೊಂದಿಗೆ ಪ್ರಗತಿಯನ್ನು ಮಾಡಿದಾಗ ನಾವು R ನ ಮೌಲ್ಯವನ್ನು ಏಕೆ ನಿರ್ಧರಿಸುತ್ತೇವೆ ಮತ್ತು C ನ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಎಂದು ನಾವು ನೋಡುತ್ತೇವೆ ನಾವು R 5 ಓಮ್ ಮತ್ತು R 1 ಓಮ್ ಆಗಿರುವ 2 ಪ್ರಕರಣಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು L ಮತ್ತು C ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗ ಮೊದಲು ನಾವು ಏನು ಮಾಡಬೇಕು ಸರ್ಕ್ಯೂಟ್ಗೆ ಸಮಾನವಾದ s ಮೈನಸ್ ಡೊಮೇನ್ ಅನ್ನು ನಾವು ಕಂಡುಹಿಡಿಯಬೇಕು ನೀವು ಸರ್ಕ್ಯೂಟ್ಗೆ ಸಮಾನವಾದ s ಮೈನಸ್ ಡೊಮೇನ್ ಅನ್ನು ರಚಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ಇದು Vi ಆಗಿದ್ದು ಅದು ಇನ್ಪುಟ್ ವೋಲ್ಟೇಜ್ ಆಗಿದೆ Vi ಪ್ರತಿರೋಧ R ಗೆ ಅಡ್ಡಲಾಗಿ ಇರುತ್ತದೆ ಮತ್ತು ನಂತರ ಇಂಡಕ್ಟರ್ sL ಆಗುತ್ತದೆ ಮತ್ತು ಕೆಪಾಸಿಟನ್ಸ್ 1sC ಆಗಿರುತ್ತದೆ ಈಗ ಕೆಪಾಸಿಟನ್ಸ್ ಮತ್ತು ಪ್ರತಿರೋಧವು ಸಮಾನಾಂತರವಾಗಿದೆ ಮತ್ತು ಈ ವೋಲ್ಟೇಜ್ ಅನ್ನು ಎರಡೂ ಘಟಕಗಳಿಗೆ ಅನ್ವಯಿಸಲಾಗುತ್ತದೆ ಏಕೆಂದರೆ ಎರಡೂ ಸಮಾನಾಂತರವಾಗಿರುತ್ತವೆ ಆದ್ದರಿಂದ R||1sC ಯ ಈ ಸಮಾನಾಂತರ ಸಂಯೋಜನೆಯ ಸಮಾನ ಪ್ರತಿರೋಧವನ್ನು ನಾವು ಕಂಡುಹಿಡಿಯಬಹುದು ನಾವು ಅದನ್ನು ಪರಿಹರಿಸಿದಾಗ ನಾವು s ಡೊಮೇನ್ನಲ್ಲಿ R1sRC ಯಂತೆ ಸಮಾನ ಪ್ರತಿರೋಧವನ್ನು ಪಡೆಯುತ್ತೇವೆ ಈಗ ನಾವು ವೋಲ್ಟೇಜ್ ಡಿವಿಷನ್ ತತ್ವವನ್ನು ಬಳಸಿಕೊಳ್ಳಬಹುದು ಈ V0 ಕೆಪಾಸಿಟನ್ಸ್ನಾದ್ಯಂತ ಇದೆ ಎಂದು ಹೇಳುತ್ತದೆ ಆದ್ದರಿಂದ ಮೂಲತಃ ಕೆಪಾಸಿಟನ್ಸ್ ಮತ್ತು ರೆಸಿಸ್ಟೆನ್ಸ್ನ ಸಮಾನಾಂತರ ಸಂಯೋಜನೆಯು ಅವುಗಳಾದ್ಯಂತ ವೋಲ್ಟೇಜ್ V0 ಅನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ವೋಲ್ಟೇಜ್ ಡಿವಿಷನ್ ತತ್ವವನ್ನು ಬಳಸಿಕೊಳ್ಳಬಹುದು ಮತ್ತು V0 ನ ಮೌಲ್ಯವನ್ನು ಕಂಡುಹಿಡಿಯಬಹುದು V0R1sRCsLR1sRCVi ಈಗ ನಾವು ಪಡೆಯುವ ವರ್ಗಾವಣೆ ಕಾರ್ಯವೆಂದರೆ V0ViRs2RLCsLR1LCs2sRC 1LC ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 1744 ಆದ್ದರಿಂದ ನಾವು ವರ್ಗಾವಣೆ ಕಾರ್ಯವನ್ನು ಹೋಲಿಸಿದಾಗ ನಾವು ಪಡೆಯುವ ಎರಡು ಮೌಲ್ಯಗಳು ಇವು ಈಗ ನಾವು ಕೇವಲ 2 ಸಮೀಕರಣಗಳು ಮತ್ತು 3 ಅಜ್ಞಾತಗಳನ್ನು ಹೊಂದಿರುವುದರಿಂದ ನಾವು ಒಂದು ಪ್ರಮಾಣವನ್ನು ಸರಿಪಡಿಸದ ಹೊರತು ಪರಿಹಾರವನ್ನು ಕಂಡುಹಿಡಿಯಲಾಗುವುದಿಲ್ಲ ಹಾಗಾಗಿ ನಾವು ಬರೆಯಲು ಉತ್ತರವನ್ನು ಪಡೆಯಲು ಕನಿಷ್ಠ ಒಂದನ್ನಾದರೂ ಸರಿಪಡಿಸಬೇಕು ಎಂದು ನಾವು ಕಳೆದ ಸ್ಲೈಡ್ನಲ್ಲಿ ಚರ್ಚಿಸಿದ್ದೇವೆ ಆದ್ದರಿಂದ ನಮ್ಮ ಪ್ರಶ್ನೆಯಲ್ಲಿ ನಾವು ಹೊಂದಿದ್ದು ಅದರ ಸ್ಥಿರ ಮೌಲ್ಯವು 5 ಓಮ್ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು 5 ಓಮ್ ಗೆ ಸಮಾನವಾದ R ಅನ್ನು ಹಾಕಿದಾಗ ನೀವು ಪಡೆಯುವ C ಮೌಲ್ಯವು 66 67 ಮಿಲ್ಲಿ ಫ್ಯಾರಡ್ ಮತ್ತು L 1 5 ಹೆನ್ರಿ ನೋಡಿ ಸ್ಲೈಡ್ ಸಮಯ 18 30 ಈಗ ನೀವು R ಅನ್ನು ಹೊಂದಿರುವಾಗ 1 ಓಮ್ಗೆ ಸಮನಾಗಿರುತ್ತದೆ ಆಗ C 0 333 ಫ್ಯಾರಡ್ ಆಗಿರುತ್ತದೆ ಮತ್ತು L 0 3 ಹೆನ್ರಿಗೆ ಸಮಾನವಾಗಿರುತ್ತದೆ ಈಗ R ಅನ್ನು 1 ಓಮ್ಗೆ ಸಮಾನವಾಗಿ ಮಾಡುವುದು ಸಾಮಾನ್ಯವಾಗಿ ವಿನ್ಯಾಸವನ್ನು ಸಾಮಾನ್ಯಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ನೀವು R ಅನ್ನು 1 ಓಮ್ ಎಂದು ಸ್ಥಿರ ಮಾಡುತ್ತಿದ್ದೀರಿ ಎಂದರೆ ನೀವು ಸರ್ಕ್ಯೂಟ್ನ ವಿನ್ಯಾಸವನ್ನು ಸಾಮಾನ್ಯಗೊಳಿಸುತ್ತಿದ್ದೀರಿ ಎಂದರ್ಥ ಆದ್ದರಿಂದ ಇದರೊಂದಿಗೆ ನೀವು L ಮತ್ತು C ಅಪರಿಚಿತರ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದರೆ ನೀವು ಕನಿಷ್ಟ ಒಂದು ಘಟಕವನ್ನು ಸರಿಪಡಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಪ್ರತಿರೋಧ R ನ ಮೌಲ್ಯವನ್ನು ನಿಗದಿಪಡಿಸಿದ್ದೇವೆ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಸಂದರ್ಭದಲ್ಲಿ ನಾವು ವರ್ಗಾವಣೆ ಕಾರ್ಯವನ್ನು ನೀಡುತ್ತೇವೆ ಮತ್ತು R ನ ಮೌಲ್ಯವನ್ನು 2 ಓಮ್ ನೀಡಿದಾಗ ನಾವು ಮತ್ತೆ L ಮತ್ತು C ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅಗತ್ಯವಿರುವ ಮೊದಲ ಕಾರ್ಯವೆಂದರೆ ಕೊಟ್ಟಿರುವ ಸರ್ಕ್ಯೂಟ್ ಅನ್ನು s ಮೈನಸ್ ಡೊಮೇನ್ ಆಗಿ ಪರಿವರ್ತಿಸುವುದು ಆದ್ದರಿಂದ ಇಲ್ಲಿ ನೀವು R L ಮತ್ತು C ಎಲ್ಲಾ ಸರಣಿಯಲ್ಲಿವೆ ಅದು ಕೊಟ್ಟಿರುವ ಸರ್ಕ್ಯೂಟ್ನ s ಮೈನಸ್ ಡೊಮೇನ್ಗೆ ಸಮನಾಗಿರುತ್ತದೆ C ಅನ್ನು 1sC ಯಿಂದ ಬದಲಾಯಿಸಲಾಗುತ್ತದೆ ಮತ್ತು L ನ ಸ್ಥಳದಲ್ಲಿ ನಾವು sL ಅನ್ನು ಬರೆಯುತ್ತೇವೆ V0 V0 s ಡೊಮೇನ್ ಆಗುತ್ತದೆ R ಒಂದೇ ಆಗಿರುತ್ತದೆ ಮತ್ತು Vi Vi ಆಗುತ್ತದೆ ಆದ್ದರಿಂದ ನಾವು ಮುಂದೆ ಏನು ಮಾಡಬೇಕು ಈಗ ನಾವು ಲೂಪ್ ಸಮೀಕರಣವನ್ನು ಬರೆಯಬೇಕು ಮತ್ತು Vi ನ ಭಾಗವಾಗಿ R ಅಡ್ಡಲಾಗಿ ವೋಲ್ಟೇಜ್ ಅನ್ನು ಪ್ರತಿನಿಧಿಸಬೇಕು ಇದರಿಂದ ನಾವು ವರ್ಗಾವಣೆ ಕಾರ್ಯವನ್ನು ಪಡೆಯುತ್ತೇವೆ ನೋಡಿ ಸ್ಲೈಡ್ ಸಮಯ 2017 ನಾವು ಲೂಪ್ ಸಮೀಕರಣವನ್ನು ಬರೆಯುವಾಗ ಮತ್ತು ವೋಲ್ಟೇಜ್ V0 ಅನ್ನು Vi ಯ ಪರಿಭಾಷೆಯಲ್ಲಿ R ಅಡ್ಡಲಾಗಿ ಮರುಹೊಂದಿಸಿದಾಗ ನಾವು V0Vi ಅನ್ನು R ಎಂದು ಬರೆಯಬಹುದು ಏಕೆಂದರೆ R ನಾದ್ಯಂತ ವೋಲ್ಟೇಜ್ ಅನ್ನು ಎಲ್ಲಾ 3 ಸರಣಿ ಘಟಕಗಳಿಂದ ಭಾಗಿಸಿ ಆದ್ದರಿಂದ ನಾವು R1sCsL ಅನ್ನು ಬರೆಯಬಹುದು ನಾವು ಮರುಹೊಂದಿಸಿದಾಗ ನೀವು ಸರಳವಾಗಿ ಬರೆಯಬಹುದು RLss2RLs 1LC ಈಗ ನೀವು ಸರ್ಕ್ಯೂಟ್ನಲ್ಲಿರುವ ಅಪರಿಚಿತರ ಆಧಾರದ ಮೇಲೆ ಈ ವರ್ಗಾವಣೆ ಕಾರ್ಯಗಳನ್ನು ಕಡಿಮೆ ಮಾಡಿದ್ದೀರಿ ನಮಗೆ ನೀಡಲಾದ ವರ್ಗಾವಣೆ ಕಾರ್ಯವು 4s ಮೇಲೆ s ಚದರ ಜೊತೆಗೆ 4s ಜೊತೆಗೆ 20 ಆಗಿದೆ ಆದ್ದರಿಂದ ನೀವು ಎರಡನ್ನೂ ಹೋಲಿಸಿದರೆ RL ಏನೂ ಅಲ್ಲ ಆದರೆ 4 ಮತ್ತು 1LC 20 ಗೆ ಸಮಾನವಾಗಿರುತ್ತದೆ ಎಂದು ಸರಳವಾಗಿ ಹೇಳಬಹುದು ಮತ್ತೆ ನೀವು 2 ಸಮೀಕರಣಗಳನ್ನು ಹೊಂದಿದ್ದೀರಿ ಆದರೆ ನೀವು 3 ಅಪರಿಚಿತರನ್ನು ಹೊಂದಿದ್ದೀರಿ ನಾವು R ನ ಮೌಲ್ಯವನ್ನು 2 ಓಮ್ ಎಂದು ಸರಿಪಡಿಸುತ್ತೇವೆ ಆದ್ದರಿಂದ ನೀವು ಸರಿಪಡಿಸಿದಾಗ ನೀವು R ನ ಮೌಲ್ಯವನ್ನು 2 ಓಮ್ ಎಂದು ಸರಿಪಡಿಸಿದಾಗ ನೀವು L ನ ಮೌಲ್ಯವನ್ನು 0 5 ಹೆನ್ರಿ ಮತ್ತು ಕೆಪಾಸಿಟನ್ಸ್ C ಯ ಮೌಲ್ಯವನ್ನು 0 1 ಫ್ಯಾರಡ್ ಎಂದು ಪಡೆಯಬಹುದು ಈ ನಿರ್ದಿಷ್ಟ ಪ್ರಕ್ರಿಯೆಯೊಂದಿಗೆ ನೀವು ಅಪರಿಚಿತರ ಮೌಲ್ಯಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅಪರಿಚಿತರು C ಮತ್ತು L ಆಗಿದ್ದರು ಮತ್ತು R ನ ಮೌಲ್ಯವನ್ನು ನಾವು ಸರಿಪಡಿಸುತ್ತೇವೆ ಆದ್ದರಿಂದ ನೆಟ್ವರ್ಕ್ ಸಿಂಥೆಸಿಸ್ ಮಾಡಲು ನಿಮ್ಮನ್ನು ಕೇಳಿದಾಗ ನೀವು ಈ ರೀತಿ ಪ್ರಗತಿ ಹೊಂದುತ್ತೀರಿ ಇದರೊಂದಿಗೆ ನಾವು ನಮ್ಮ ಇಂದಿನ ತರಗತಿಯನ್ನು ಮುಕ್ತಾಯ ಗೊಳಿಸುತ್ತೇವೆ ಈ ತರಗತಿಯಲ್ಲಿ ನಾವು ನೆಟ್ವರ್ಕ್ ಸಿಂಥೆಸಿಸ್ ಕುರಿತು ವಿವರವಾಗಿ ಚರ್ಚಿಸಿದ್ದೇವೆ ಮತ್ತು ನೆಟ್ವರ್ಕ್ ಸ್ಥಿರತೆಯ ಕುರಿತು ನಮ್ಮ ಚರ್ಚೆಯನ್ನು ನಡೆಸಿದ್ದೇವೆ ಮತ್ತು ವಿಶೇಷವಾಗಿ ಈ ವಾರದಲ್ಲಿ ವಿವಿಧ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ transform ಅನ್ನು ಅನ್ವಯಿಸುವ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮುಂದಿನ ವಾರದಲ್ಲಿ ನಾವು 2 ಪೋರ್ಟ್ ನೆಟ್ವರ್ಕ್ ಅನ್ನು ಚರ್ಚಿಸುತ್ತೇವೆ ಎಂಬ ಟಿಪ್ಪಣಿಯೊಂದಿಗೆ ನಾವು ಈ ವಾರದ ತರಗತಿಯನ್ನು ಮುಕ್ತಾಯ ಗೊಳಿಸುತ್ತೇವೆ